ಪ್ರೊಫೆಸರ್ ಹಲೋ ಮತ್ತು ವಿನ್ಯಾಸ ಚಿಂತನೆಯ ಆನ್ಲೈನ್ ಕೋರ್ಸ್ಗೆ ಮರಳಿ ಸ್ವಾಗತ ವಿನ್ಯಾಸ ಚಿಂತನೆಯು ಅಪ್ಲಿಕೇಶನ್ ಆಗಿದೆನಾನು ನಾನು ವಿನ್ಯಾಸ ಚಿಂತನೆಯ ಕಥೆಗಳ ಬಗ್ಗೆ ಮತ್ತು ಸಿದ್ಧಾಂತದ ಬಗ್ಗೆ ಮಾತನಾಡುವುದನ್ನು ನೀವು ಕೇಳಿದ್ದೀರಿನಾನು ನಿಮಗೆ ವಿವರಿಸಿದಂತೆ ಅಥವಾ ನೀವು ನೋಡಿದಂತೆ ಮತ್ತು ಅದನ್ನು ನಿಮ್ಮ ತಲೆಯಲ್ಲಿ ಊಹಿಸಿದಂತೆ ಇದು ಅಪ್ಲಿಕೇಶನ್ ಆಗಿದೆ ಆದರೆ ಅದನ್ನು ಹೇಗೆ ಮಾಡಬಹುದೆಂದು ಇಲ್ಲಿ ನಾನು ಪ್ರದರ್ಶಿಸಲು ಬಯಸುತ್ತೇನೆಇಲ್ಲಿ ವಿನ್ಯಾಸದ ಆಲೋಚನೆಯ ಪರಿಮಳವನ್ನು ಪಡೆಯಲು ವೀಡಿಯೊ ನೋಡುವುದು ಒಂದು ಉತ್ತಮ ಮಾರ್ಗವಾಗಿದೆ ಇಲ್ಲಿ ನನ್ನೊಂದಿಗೆ ಜನರು ಇದ್ದಾರೆ ಅವರು ತಮ್ಮ ನಿಜ ಜೀವನದ ಸಮಸ್ಯೆಗಳನ್ನು ವಿನ್ಯಾಸ ಚಿಂತನೆ ಮತ್ತು ಅಭ್ಯಾಸದಿಂದ ಪರಿಹರಿಸಿಕೊಂಡಿದ್ದಾರೆಅಂದರೆ ನಿಜ ಜೀವನದ ಸಂದರ್ಭಗಳು ನಿಜ ಜೀವನದ ಗ್ರಾಹಕರು ನಿಜ ಜೀವನದ ಜನರು ಅವರು ಸಹಾಯ ಮಾಡಲು ಪ್ರಯತ್ನಿಸಿದ್ದಾರೆ ಮತ್ತು ಅವರು ಇನ್ನೂ ಅವರಿಗೆ ಸಹಾಯ ಮಾಡುವ ಕಾರ್ಯದ ವಿಧಾನದಲ್ಲಿದ್ದಾರೆ ಆದ್ದರಿಂದ ನಾವು ಇಂದು ವಿನ್ಯಾಸ ಚಿಂತನೆಯನ್ನು ಹೇಗೆ ಅನ್ವಯಿಸಬೇಕು ಎಂದು ನೋಡೋಣ ಮತ್ತು ನಿರ್ದಿಷ್ಟವಾಗಿ ನಾವು ವಿನ್ಯಾಸ ಚಿಂತನೆಯ ಮೊದಲ ಹಂತವಾದ ಅನುಭೂತಿಯನ್ನು ನೋಡೋಣ ನಾವು ನಿಮ್ಮೊಂದಿಗೆ ಹೊಂದಿರುವ ಈ ಸಂಪೂರ್ಣ ಪ್ರಯಾಣದ ಪ್ರಮುಖ ಹೆಜ್ಜೆ ಎಂದರೆ ಬಹುಶಃ ಮೊದಲ ಮತ್ತು ಅಗ್ರಗಣ್ಯ ವಾದುದು ಅನುಭೂತಿ ಯಾಗಿದೆ ಹಾಗಾಗಿ ಅಲ್ಲಿ ನನ್ನ ನಾಲ್ಕು ಜನ ಸ್ನೇಹಿತರಿದ್ದಾರೆ ಸಹೋದ್ಯೋಗಿಗಳುಮಾಜಿ ವಿದ್ಯಾರ್ಥಿಗಳು ಮತ್ತು ಜನರು ನಾವು ಆಲೋಚನೆಗಳನ್ನು ಪುಟಿಯುತ್ತೇವೆನಾನು ವಿಚಾರಗಳನ್ನು ಬೌನ್ಸ್ ಮಾಡುತ್ತೇನೆ ವಿನ್ಯಾಸ ಚಿಂತನೆಯ ಈ ಭಾಗವನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಅವರು ನಿಮಗೆ ತೋರಿಸುತ್ತಾರೆ ಹಾಗಾಗಿ ಅಲ್ಲಿ ನಾವು ನಾಲ್ಕು ಜನ ಸ್ನೇಹಿತರಿದ್ದೇವೆ ಸಹೋದ್ಯೋಗಿಗಳು ಮಾಜಿ ವಿದ್ಯಾರ್ಥಿಗಳು ಮತ್ತು ಜನರು ನಾವು ಆಲೋಚನೆಗಳನ್ನು ವಿನಿಮಯಿಸುತ್ತೇವೆ ನನ್ನ ವಿಚಾರಗಳನ್ನು ನಾನು ವಿನಿಮಯ ಮಾಡುತ್ತೇನೆ ಅವರು ನಿಮಗೆ ವಿನ್ಯಾಸ ಚಿಂತನೆಯ ಈ ಭಾಗವನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತೋರಿಸುತ್ತಾರೆ ನಾನು ಮೊದಲೇ ಮಾತನಾಡುತ್ತಿದ್ದ ಗ್ರಾಹಕ ಪ್ರಯಾಣದ ಮ್ಯಾಪಿಂಗ್ ಹಾಗೆ ಕೇವಲ ಮರುಸಂಗ್ರಹಿಸಲು ನೀವು ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವ ಯಾರೊಬ್ಬರ ದೃಷ್ಟಿಯಿಂದ ನೀವು ಸಂಪೂರ್ಣ ಅನುಭವವನ್ನು ಅನುಭವಿಸುತ್ತಿದ್ದೀರಿಗ್ರಾಹಕ ಪದದಿಂದ ದಾರಿ ತಪ್ಪಬೇಡಿ ಅವರು ನಿಮಗೆ ದುಡ್ಡುಕೊಡುತ್ತಿಲ್ಲ ನೀವು ಯಾರೋ ಒಬ್ಬರನ್ನು ಕೆಲವು ರೀತಿಯಲ್ಲಿ ಸಹಾಯ ಮಾಡಲು ಬಯಸುವಿರಿ ಆದ್ದರಿಂದ ನಾವು ಇಲ್ಲಿ ನನ್ನ ಸ್ನೇಹಿತರೊಂದಿಗೆ ಈ ಕೆಲಸವನ್ನು ಪ್ರದರ್ಶಿಸುವ ಮೂಲಕ ಮಾಡಲು ಹೊರಟಿದ್ದೇವೆ ನಾವು ಪ್ರಾರಂಭಿಸುವ ಮೊದಲು ನಾನು ನಿಮಗೆ ಪ್ರಮುಖ ಹಂತಗಳನ್ನು ಹೇಳುತ್ತೇನೆಮತ್ತೆ ಪುನರಾವರ್ತಿಸಿ ಗ್ರಾಹಕರ ಪ್ರಯಾಣದ ಮ್ಯಾಪಿಂಗ್ ನಲ್ಲಿ ನಾವು ಸಾಮಾನ್ಯವಾಗಿ ಒಳಗೊಂಡಿರುವ ಮೊದಲ ಹೆಜ್ಜೆ ಎಂದರೆ ಈ ವ್ಯಕ್ತಿ ಯಾರೆಂದು ತಿಳಿಯುವುದು ಅದು ವ್ಯಕ್ತಿತ್ವ Refer Slide Time 0239 ಆದ್ದರಿಂದ ವ್ಯಕ್ತಿತ್ವವು ಮೂರು ಭಾಗಗಳಲ್ಲಿದೆ ಅದು ವ್ಯಕ್ತಿಯ ವಯಸ್ಸು ಎರಡನೆಯದು ಭೌಗೋಳಿಕತೆ ಮತ್ತು ಮೂರನೆಯದು ವಿನೋದಕ್ಕಾಗಿ ನಾವು ಈ ವ್ಯಕ್ತಿಯನ್ನು ಹೆಸರಿಸುತ್ತೇವೆಸರಿ ಈ ವ್ಯಕ್ತಿಯು ಗಂಡು ಅಥವಾ ಹೆಣ್ಣು ಆಗಿದ್ದರೆ ನಿಮ್ಮ ಪ್ರಕರಣಕ್ಕೆ ಮುಂದುವರಿಯಿರಿ ಮತ್ತು ಅದನ್ನು ಮಾಡಿಆದರೆ ನಾನು ಒತ್ತಾಯಿಸುವುದಿಲ್ಲನಿಮ್ಮ ಪ್ರಕರಣದಲ್ಲಿ ಈ ವ್ಯಕ್ತಿಯು ಗಂಡು ಅಥವಾ ಹೆಣ್ಣು ಆಗಿರಬಹುದುಆದರೆ ನೀವು ಅದನ್ನು ಒತ್ತಾಯವಾಗಿ ಕೇಳಬೇಡಿ ಇದು ನಿಮಗೆ ಖಂಡಿತವಾಗಿಯೂ ಮುಖ್ಯವಾದುದಾದರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಅವನು ಅಥವಾ ಅವಳು ಎಂದು ಗುರುತಿಸಿ ಇಲ್ಲದಿದ್ದರೆ ಅದು ಕಡ್ಡಾಯವೇನಲ್ಲ ಆದ್ದರಿಂದ ನೀವು ಮಾಡಬೇಕಾದ ಮೊದಲ ಮತ್ತು ಪ್ರಮುಖವಾದದ್ದು ವ್ಯಕ್ತಿತ್ವವನ್ನು ಗುರುತಿಸುವುದು ಆಗಿದೆ ಈಗ ಇಲ್ಲಿ ಒಂದು ಸಲಹೆಯೆಂದರೆ ವಿವಿಧ ವ್ಯಕ್ತಿತ್ವಗಳೊಂದಿಗೆ ಸಂವಹನ ನಡೆಸುವಾಗ ಅಥವಾ ನೀವು ಯಾರನ್ನಾದರೂ ಟ್ರ್ಯಾಕ್ ಮಾಡಲು ಇದು ವಿಶೇಷವಾಗಿ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಯಾರಿಗೆ ನೀವು ನೆರಳು ನೀಡಲಿದ್ದೀರಿ ಅವರು ಒಬ್ಬರು ಅರವತ್ತು ವರ್ಷದ ಸಂಭಾವಿತ ವ್ಯಕ್ತಿಯಾಗಬಹುದು ಇನ್ನೊಬ್ಬರು ನಲವತ್ತು ವರ್ಷದ ಮಹಿಳೆ ಆಗಿರಬಹುದುಆದ್ದರಿಂದ ಈ ಎರಡು ರೀತಿಯ ವ್ಯಕ್ತಿತ್ವಗಳು ಇರಬಹುದು ಮತ್ತು ನೀವು ಅವರಿಗೆ ನೆರಳು ಕೊಡಬಹುದು ನಾವು ಕೊನೆಯ ಬಾರಿಗೆ ನೋಡಿದ ಎರಡನೆಯದು ಟ್ರ್ಯಾಕ್ ಮಾಡಿದ ಹಂತವಾಗಿದೆ ಆದ್ದರಿಂದ ಇದು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ ಆದ್ದರಿಂದ ಅವರು ಸರಳವಾಗಿ ಮಾಡಲು ಚಟುವಟಿಕೆಯನ್ನು ನಕ್ಷೆಯ ಮೂಲಕ ಬರೆಯಲು ಪ್ರಯತ್ನಿಸಿ ಆದ್ದರಿಂದ ಮೊದಲು ಮತ್ತು ನಂತರ ಏನಾಗುತ್ತದೆ ಎಂಬುದೂ ಸಹ ಅಷ್ಟೇ ಆಸಕ್ತಿದಾಯಕವಾಗಿದೆ ಏಕೆಂದರೆ ಈ ವ್ಯಕ್ತಿಯು ಈ ಚಟುವಟಿಕೆಯನ್ನು ಹೇಗೆ ಮಾಡಿದ್ದಾನೆ ಮತ್ತು ಚಟುವಟಿಕೆಯ ನಂತರ ಏನಾಗುತ್ತದೆ ಎಂಬುದನ್ನು ಕಂಡುಹಿಡಿಯಲು ನೀವು ಬಯಸುತ್ತೀರಿ ಆದ್ದರಿಂದ ಸರಳವಾಗಿ ಹೇಳುವುದಾದರೆ ಇದು ಚಟುವಟಿಕೆಯ ಮೊದಲು ಚಟುವಟಿಕೆಯ ಸಮಯದಲ್ಲಿ ಮತ್ತು ಚಟುವಟಿಕೆಯ ನಂತರ ಆದ್ದರಿಂದ ಇವು ಮೂರು ವಿಭಿನ್ನ ಹಂತಗಳಾಗಿವೆ ನೀವು ಅದನ್ನು ವಿಸ್ತರಿಸಬಹುದು ಮತ್ತು ನೀವು ಬಯಸಿದರೆ ಹೆಚ್ಚಿನ ಹಂತಗಳನ್ನು ನೀಡಬಹುದು ಆದರೆ ಇದು ಕನಿಷ್ಠವಾಗಿರಬೇಕು ಆದ್ದರಿಂದ ಇಲ್ಲಿ ಮತ್ತೊಂದು ಸಲಹೆ ಎಂದರೆ ಉದಾಹರಣೆಗೆ ಮೊದಲು ಪ್ರತಿ ಹೆಜ್ಜೆಗೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಪೂರ್ಣ ಕಲ್ಪನೆಯನ್ನು ಪಡೆಯಲು ಕನಿಷ್ಠ ಮೂರು ಹಂತಗಳನ್ನು ಹೊಂದಿರುವುದು ಒಳ್ಳೆಯದುಮೊದಲು ಮತ್ತು ಮತ್ತು ಅದೇ ಸಮಯದಲ್ಲಿ ಮತ್ತು ನಂತರ ಹೀಗೆ ನೀವು ಏಳು ವಿಭಿನ್ನ ಹಂತಗಳನ್ನು ಹೊಂದಿದ್ದರೆ ಎಂಟು ವಿಭಿನ್ನ ಹಂತಗಳನ್ನು ಹೊಂದಿದ್ದರು ಸರಿಅದು ನಿಮ್ಮ ಟ್ರ್ಯಾಕಿಂಗ್ ಅದು ನಿಮ್ಮ ಗ್ರಾಹಕರು ಏನು ಮಾಡುತ್ತಾರೆ ಆದ್ದರಿಂದ ಕನಿಷ್ಠ 3 3 ಮತ್ತು 3 ಆಗಿದೆ ಆದ್ದರಿಂದ ನೀವು ಒಟ್ಟು 9 ಹಂತಗಳು ಇರುತ್ತವೆ ಕನಿಷ್ಠ 9 ಹಂತಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಇದನ್ನು ಮಾಡಲಿದ್ದೇವೆ ನಾನು ನಿಮಗೆ ಇಲ್ಲಿ ತೋರಿಸಲಿರುವಂತೆ ಈಗ ನಾವು ಜಿಗುಟಾದ ಟಿಪ್ಪಣಿಗಳನ್ನು ಬಳಿಸಲಿದ್ದೇವೆ ಈ ಜಿಗುಟಾದ ಟಿಪ್ಪಣಿಗಳು ನಿಮಗೆ ತುಂಬಾ ಉಪಯುಕ್ತವಾಗಲಿವೆ ಈ ಜಿಗುಟಾದ ಟಿಪ್ಪಣಿಗಳು ತುಂಬಾ ಮಾರಾಟವಾಗಲು ವಿನ್ಯಾಸ ಚಿಂತನೆ ಒಂದೇ ಕಾರಣವಾಗಿರಬಹುದು ಎಂದು ನನ್ನ ಸ್ನೇಹಿತರೊಬ್ಬರು ತಮಾಷೆ ಮಾಡುತ್ತಾರೆ ಜಿಗುಟಾದ ಟಿಪ್ಪಣಿಗಳ ಜಾಹೀರಾತು ನಾನು ಮಾಡುತ್ತಿಲ್ಲ ಆದರೆ ಅವು ಬಹಳ ಉಪಯುಕ್ತವಾಗಿವೆ ಏಕೆಂದರೆ ನೀವು ಅವುಗಳನ್ನು ಹರಿದು ಹಾಕುತ್ತೀರಿ ಮತ್ತು ನೀವು ಅವುಗಳನ್ನು ಮತ್ತೆ ಹಚ್ಚುತ್ತೀರಿ ನೀವು ಅವುಗಳನ್ನು ಒಂದೇ ಸ್ಥಳದಲ್ಲಿ ಇಡಬಹುದು ನೀವು ಬರೆಯಬೇಕಾದದ್ದನ್ನು ಬರೆಯಿರಿ ಅಥವಾ ಚಿತ್ರಿಸಿ ಮತ್ತು ಅದನ್ನು ಸರಿಸಿಇದು ತುಂಬಾ ಸುಲಭ ಮತ್ತು ನಮ್ಮಲ್ಲಿರುವಂತಹ ಟೇಬಲ್ ನೊಂದಿಗೆ ನಾನು ನಿಮಗೆ ತೋರಿಸಬಹುದು ತಂಡದವರು ಏನು ನಡೆಯುತ್ತಿದೆ ಎಂಬುದನ್ನು ನೋಡಬಹುದು ಅವರು ಭಾಗವಹಿಸಬಹುದು ಆದ್ದರಿಂದ ಆ ಉದ್ದೇಶಕ್ಕಾಗಿ ಇದು ಬಹಳ ಉಪಯುಕ್ತವಾಗಿದೆಇಲ್ಲದಿದ್ದರೆ ಹೌದು ಇದನ್ನು ತಯಾರಿಸುವ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು ನನಗೆ ಒಳ್ಳೆಯದು ಆದರೆ ಇದೀಗ ನಾವು ಗ್ರಾಹಕ ಪ್ರಯಾಣದ ಮ್ಯಾಪಿಂಗ್ ಉದ್ದೇಶಕ್ಕಾಗಿ ವಿನ್ಯಾಸ ಚಿಂತನೆಯ ಬಳಕೆಗಳಿಗೆ ಅಂಟಿಕೊಳ್ಳುತ್ತೇವೆಸರಿ ಆದ್ದರಿಂದ ತಂಡಕ್ಕೆ ಹೋಗೋಣಇಲ್ಲಿರುವ ಮಹನೀಯರು ನನ್ನೊಂದಿಗೆ ಚರ್ಚಿಸಿದ್ದಾರೆ ಮತ್ತು ಅವರು ಏನು ಕೆಲಸ ಮಾಡುತ್ತಿದ್ದಾರೆಂದು ನನಗೆ ವಿವರಿಸಿದ್ದಾರೆನಾವು ಗ್ರಾಹಕರ ಪ್ರಯಾಣದ ನಕ್ಷೆ ಆದ್ದರಿಂದ ಯಾವ ಹಂತಗಳ ಮೂಲಕ ನಾವು ಮಾಡಲಿದ್ದೇವೆ ಹಾಗಾಗಿ ನಾನು ಗಮನವಿಟ್ಟು ನೋಡುತ್ತಿದೆನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ನಾನು ಗಮನಿಸುತ್ತಿದ್ದೇನೆ ನಿಮಗೆ ಸಹಾಯ ಬೇಕಾದ ವಿಷಯಗಳಿದ್ದಲ್ಲಿ ನಾನು ಬಹುಶಃ ಸಹಾಯ ಮಾಡಬಹುದು ಎಂದು ನಾನು ಭಾವಿಸುತ್ತೇನೆ ಇಲ್ಲದಿದ್ದರೆ ನಾನು ಹೆಚ್ಚಾಗಿ ನೀವು ಆಟೋ ನಿರ್ದೇಶಕರಾಗಿರುತ್ತೇನೆ ಸರಿ ಹುಡುಗರನ್ನು ನೋಡಿ ಇಲ್ಲಿ ನಿಮಗಾಗಿ ನನ್ನ ಪೋಸ್ಟ್ ಇಲ್ಲಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಹುಡುಗರೇ ನಾವು ಈಗ ಏನು ಮಾಡೋಣ ಅಂದರೆ ಶಾಲೆಗೆ ಹೋಗುವ ವಿದ್ಯಾರ್ಥಿಯ ಜೀವನವನ್ನು ಪರಿಗಣಿಸೋಣ ನಾವು ವಿದ್ಯಾರ್ಥಿಯ ಸುತ್ತಲಿನ ವ್ಯಕ್ತಿತ್ವವನ್ನು ರಚಿಸೋಣ ಮತ್ತು ಶಾಲೆಯಲ್ಲಿ ಅವರು ಯಾವ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ನೋಡಲು ಪ್ರಯತ್ನಿಸೋಣ ಅವರ ಚಟುವಟಿಕೆಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ಕಂಡುಬಂದರೆ ಸರ್ ಹೇಳಿದ ಹಾಗೆ ನಾವು ಅವರನ್ನು ಗುರುತಿಸೋಣ ಎಂದು ಹೇಳಿದರು ಚಟುವಟಿಕೆಯ ಸಮಯದಲ್ಲಿ ಮತ್ತು ನಂತರಗ್ರಾಹಕರಿಗೆ ಸಂಬಂಧಿಸಿದಂತೆ ನಾವು ಅವುಗಳನ್ನು ಹೇಗೆ ನಕ್ಷೆ ಮಾಡಬಹುದು ಎಂಬುದನ್ನು ನೋಡೋಣ ಆದ್ದರಿಂದ ನಾವು ವಿದ್ಯಾರ್ಥಿಗೆ ವ್ಯಕ್ತಿತ್ವವನ್ನು ರಚಿಸುವ ಮೂಲಕ ಪ್ರಾರಂಭಿಸುತ್ತೇವೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಸರಿ ನಾವು ಮೊದಲು ವಿದ್ಯಾರ್ಥಿಗೆ ಹೆಸರನ್ನು ಇಡೋಣ ಹೌದು ನಾವು ಅವನಿಗೆ ಸ್ಯಾಮ್ ಎಂದು ಹೆಸರಿಸಬಹುದೇ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಹೌದು ನಾವು ಅವನಿಗೆ ಸ್ಯಾಮ್ ಎಂದು ಹೆಸರಿಸೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಮತ್ತು ಅವನು ಖಂಡಿತವಾಗಿಯೂ ಶಾಲೆಗೆ ಹೋಗುವ ವಿದ್ಯಾರ್ಥಿಯಾಗಿದ್ದಾನೆ ಅವನ ವಯಸ್ಸು 14 15 ರ ಆಸುಪಾಸಿನಲ್ಲಿರಬಹುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಆದ್ದರಿಂದ ನಾವು 14 ವರ್ಷ ವಯಸ್ಸಿನ ಸ್ಯಾಮ್ ಅನ್ನು ತೆಗೆದುಕೊಳ್ಳೋಣ ಅವರು ಭಾರತದ ಪುಣೆಯ ಅಂತರರಾಷ್ಟ್ರೀಯ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಎಂದು ಅಂದು ಕೊಳ್ಳೋಣ ಹಾಗಾಗಿ ನಮ್ಮ ಮೊದಲ ವ್ಯಕ್ತಿತ್ವ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಶಾಲೆಯಲ್ಲಿ ಸ್ಯಾಮ್ ಮಾಡುತ್ತಿರುವ ಪ್ರಮುಖ ಚಟುವಟಿಕೆ ಏನು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಚಟುವಟಿಕೆಗಳಿಗೆ ಪ್ರವೇಶಿಸುವ ಮೊದಲು ನಾವು ಈ ವ್ಯಕ್ತಿತ್ವದ ವಿಭಿನ್ನ ಪೋಸ್ಟ್ ಅನ್ನು ಮಾಡುತ್ತೇವೆ ಸರಿ ಆದ್ದರಿಂದ ನಾವು ಅವನಿಗೆ ಅಗತ್ಯವಿರುವ ಎಲ್ಲವನ್ನೂ ತೆಗೆದುಕೊಳ್ಳೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ನಮ್ಮ ಮೊದಲ ವ್ಯಕ್ತಿತ್ವ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಅದು ನಮ್ಮ ಮೊದಲ ವ್ಯಕ್ತಿತ್ವ ಈಗ ನಾವು ಕೆಲವು ಚಟುವಟಿಕೆಗಳಿಗೆ ಹೋಗೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ಮಾಡುತ್ತಿರುವ ಚಟುವಟಿಕೆಗಳು ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಯೊಬ್ಬನ ಶಾಲೆಯಲ್ಲಿ ಬಹುಮುಖ್ಯ ವಿಷಯವೆಂದರೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಟಿಪ್ಪಣಿಗಳು ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ತರಗತಿಯಲ್ಲಿ ಶಿಕ್ಷಕರು ಬೋಧನೆ ಮಾಡುವಾಗ ವಿದ್ಯಾರ್ಥಿಯು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಚಟುವಟಿಕೆಯನ್ನು ಪರಿಗಣಿಸೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ನಾವು ಸ್ಯಾಮ್ನೊಂದಿಗೆ ಮ್ಯಾಪಿಂಗ್ ಮಾಡುತ್ತಿರುವ ಚಟುವಟಿಕೆಯ ಮೊದಲ ಚಟುವಟಿಕೆ ಎಂದರೆ ತರಗತಿಯಲ್ಲಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದುಆದ್ದರಿಂದ ನಾವು ಆ ಚಟುವಟಿಕೆಯನ್ನು ಕೆಳಗಡೆ ಇಡೋಣ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸ್ಯಾಮ್ ಈಗ ಸರ್ ಹೇಳಿದಂತೆ ನಾವು ಆ ಚಟುವಟಿಕೆಗೆ ಸಂಬಂಧಿಸಿದ ಮೂರು ವಿಭಿನ್ನ ಸನ್ನಿವೇಶಗಳನ್ನು ತೆಗೆದುಕೊಳ್ಳಬೇಕು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸ್ಯಾಮ್ ಆ ಚಟುವಟಿಕೆ ನಡೆಯುವ ಮೊದಲು ಆ ಚಟುವಟಿಕೆಯ ಸಮಯದಲ್ಲಿ ಮತ್ತು ಆ ಚಟುವಟಿಕೆಯ ನಂತರ ಏನು ಮಾಡುತ್ತಾನೆ ಹಾಗಾದರೆ ಸ್ಯಾಮ್ ಅವರು ತರಗತಿಯಲ್ಲಿದ್ದಾಗ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಮೊದಲು ಮಾಡುವ ಚಟುವಟಿಕೆಗಳು ಯಾವುವು ಶ್ಯಾಮ್ ಪಾಲ್ ಎಂ ತರಗತಿಯಲ್ಲಿ ಸ್ಯಾಮ್ ಮೊದಲು ತನ್ನ ಚೀಲವನ್ನು ತೆಗೆದುತನ್ನ ಟಿಪ್ಪಣಿಗಳನ್ನು ಹೊರತೆಗೆಯುತ್ತಾನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಸರಿ ತರಗತಿಯಲ್ಲಿ ಟಿಪ್ಪಣಿಗಳನ್ನು ತೆಗೆಯುವ ಮೊದಲು ಸಂಭವಿಸ ಬೇಕಾದ ಚಟುವಟಿಕೆಗಳೆಂದರೆ ಒಬ್ಬ ಶಿಕ್ಷಕನು ತರಗತಿಗೆ ಪ್ರವೇಶಿಸುತ್ತಾನೆ ನಂತರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮ ನೋಟ್ಬುಕ್ಗಳನ್ನು ಮತ್ತು ಪಠ್ಯಪುಸ್ತಕಗಳನ್ನು ಹೊರತೆಗೆಯಲು ಕೇಳುತ್ತಾರೆ ಅಥವಾ ಅವರೇ ಟಿಪ್ಪಣಿಗಳನ್ನು ಮತ್ತು ಪಠ್ಯಗಳನ್ನು ಸಿದ್ಧಪಡಿಸುತ್ತಾರೆಅದು ಚಟುವಟಿಕೆ ಸಂಖ್ಯೆ 2 ಶಿಕ್ಷಕರ ಸೂಚನೆ ಮತ್ತು ಟಿಪ್ಪಣಿಗಳು ಸರಿ ಅದರ ನಂತರ ಬಹುಶಃ ಶಿಕ್ಷಕರು ಸೂಚನೆಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ ನಂತರ ಬೋಧನೆಯನ್ನು ಪ್ರಾರಂಭಿಸಿತ್ತಾರೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಕೊನೆಗೆ ಸ್ಯಾಮ್ ನು ಶಿಕ್ಷಕನು ಬೋಧಿಸುತ್ತಿರುವುದನ್ನು ತನ್ನ ಟಿಪ್ಪಣಿ ಪುಸ್ತಕದಲ್ಲಿ ಕೆಲವು ಟಿಪ್ಪಣಿಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಾನೆ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನ ಟಿಪ್ಪಣಿ ಪುಸ್ತಕದಲ್ಲಿ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ಚಟುವಟಿಕೆಯಲ್ಲಿ ಚಟುವಟಿಕೆ ಪ್ರಾರಂಭವಾಗುವ ಮೊದಲು ಶಿಕ್ಷಕರ ಪ್ರೊಫೈಲ್ ಅಂದರೆ ಶಿಕ್ಷಕರು ಯಾವ ವಿಷಯವನ್ನು ಬೋಧಿಸುತ್ತಿದ್ದಾರೆ ಎಂಬುವುದು ಈ ಸಂದರ್ಭದಲ್ಲಿ ಮುಖ್ಯವೇ ಒಬ್ಬ ಶಿಕ್ಷಕನು ತರಗತಿಯ ಒಳಗೆ ಬರುವವನೆಂದು ಕಲ್ಪಿಸಿಕೊಳ್ಳಿ ಅವನು ವಿಜ್ಞಾನ ಶಿಕ್ಷಕನಾಗಿರಬಹುದು ಅಥವಾ ಗಣಿತ ಶಿಕ್ಷಕನಾಗಿರಬಹುದು ಈ ಸಂದರ್ಭದಲ್ಲಿ ಇದು ಮುಖ್ಯವಾಗಿದೆಯಾ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅವನು ತನ್ನ ನಿರ್ದಿಷ್ಟ ಚಟುವಟಿಕೆಯನ್ನು ಮಾಡುತ್ತಿರುವ ರೀತಿ ಮುಖ್ಯವಾದುದುಅದು ಏನಾದರೂ ಆಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಯಾವ ವಿಷಯಗಳು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ತರಗತಿಯಲ್ಲಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ವಿಧಾನದ ಮೇಲೆ ಪರಿಣಾಮ ಬೀರುತ್ತದೆಅಲ್ಲವೇ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ಒಂದು ಭಾಷಾ ವರ್ಗಕ್ಕೆ ತನ್ನ ಪಠ್ಯ ಪುಸ್ತಕಗಳನ್ನು ಕವನ ಪಠ್ಯಗಳನ್ನು ಮತ್ತು ಅಂತಹ ರೀತಿಯ ಪುಸ್ತಕ ಮತ್ತು ಗಣಿತಶಾಸ್ತ್ರಕ್ಕೆ ಹಿಂತಿರುಗಿದಾಗ ಅಲ್ಲಿ ಅಭ್ಯಾಸಕ್ಕಾಗಿ ಕಚ್ಚಾ ಬರಹ ನೋಟ್ಬುಕ್ ನಲ್ಲಿ ಬರೆಯುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ನಾನು ಕೆಲವು ವಿದ್ಯಾರ್ಥಿಗಳನ್ನು ತರಗತಿ ಯಲ್ಲಿ ನಿರ್ದಿಷ್ಟ ಭಾಷೆಯ ಟಿಪ್ಪಣಿಗಳಿಗಾಗಿ ಬರೆಯುವುದ್ದನು ನೋಡಿದ್ದೇನೆ ಇದು ನಾನು ಎಂದು ಊಹಿಸಿ ನನ್ನ ಗೆಳೆಯರು ಭಾಷಾ ವರ್ಗದಲ್ಲಿದ್ದಾಗ ಪಠ್ಯಪುಸ್ತಕದಲ್ಲಿ ಬರೆಯುವುದನ್ನು ನಾನು ನೋಡಿದ್ದೇನೆ ಉದಾಹರಣೆಗೆ ಶಿಕ್ಷಕರು ಕವಿತೆಯನ್ನು ಕಲಿಸುತ್ತಿದ್ದರೆ ಬಹುಶಃ ಟಿಪ್ಪಣಿಗಳನ್ನು ನಿಜವಾದ ಗದ್ಯ ಅಥವಾ ವಿಷಯದ ಮೇಲೆ ಗುರುತು ಮಾಡುವುದು ಆದರೆ ಅದೇ ಗಣಿತ ತರಗತಿಯಾಗಿದ್ದರೆ ಬಹುಶಃ ಅದು ಟಿಪ್ಪಣಿಗಳನ್ನು ನೋಟ್ಬುಕ್ನಲ್ಲಿ ಬರೆಯುತ್ತಾರೆ ಆದ್ದರಿಂದ ಇದು ಒಂದು ಒಳ್ಳೆಯ ವಿಷಯ ಎಂದು ಹೇಳಬಹುದು ಆದ್ದರಿಂದ ಹೌದು ವಿಷಯ ಮತ್ತು ಟಿಪ್ಪಣಿ ತೆಗೆದುಕೊಳ್ಳುವ ಚಟುವಟಿಕೆ ಹೀಗೆ ಅವಲಂಬಿಸಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಂದು ವಿಷಯವನ್ನು ಅವಲಂಬಿಸಿರುತ್ತದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಂದು ವಿಷಯವನ್ನು ಅವಲಂಬಿಸಿರುತ್ತದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾವು ಇದನ್ನು ಚಟುವಟಿಕೆಯ ಮೊದಲು ಸಂಭವಿಸುವುದು ಎಂದು ನಾನು ಭಾವಿಸೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಅದು ಬಹುಶಃ ಸಂಭವಿಸುವ ಚಟುವಟಿಕೆಗಳ ಪಟ್ಟಿಯಾಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಬಹುಶಃ ಚಟುವಟಿಕೆಯ ಮೊದಲು ಸಂಭವಿಸುವ ಕಾರ್ಯಗಳ ಪಟ್ಟಿ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಈಗ ನಾವು ಚಟುವಟಿಕೆ ನಡೆಯುತ್ತಿರುವಾಗ ಏನಾಗಬಹುದು ಎಂಬುದರತ್ತ ಸಾಗಬಹುದು ಪ್ರೊಫೆಸರ್ ಒಂದು ಸಲಹೆ ಇದೆ ಇಲ್ಲಿ ನನಗೆ ಅವಕಾಶ ಮಾಡಿಕೊಡಿ ನೀವು ಪ್ರತಿ ಟಿಪ್ಪಣಿಗೆ ಒಂದು ಚಟುವಟಿಕೆಯನ್ನು ಬರೆಯಲು ಸಾಧ್ಯವಾದರೆ ನನ್ನ ಪ್ರಕಾರ ಇಲ್ಲಿ ನೀವು ನಾಲ್ಕು ಚಟುವಟಿಕೆಗಳನ್ನು ಬರೆದಿದ್ದೀರಿ ಆದ್ದರಿಂದ ನೀವು ಅಲ್ಲಿ ಪ್ರತಿ ಚಟುವಟಿಕೆಯೊಂದಿಗೆ ನಾಲ್ಕು ಟಿಪ್ಪಣಿಗಳನ್ನು ಹೊಂದಬಹುದು ಇದು ಘಟನೆಗಳ ಅನುಕ್ರಮ ಏನೆಂಬುದನ್ನು ತಿಳಿಸುತ್ತದೆ ಕಥೆಯಂತೆ ಸರಿ ಆದ್ದರಿಂದ ಈ ದೃಶ್ಯವು ಸಂಭವಿಸುತ್ತದೆ ಮತ್ತು ನಂತರ ಇದು ಸಂಭವಿಸುತ್ತದೆ ಮತ್ತು ಆ ನಂತರ ಇದು ಸಂಭವಿಸುತ್ತದೆ ಅದು ನಿಜವಾಗಿಯೂ ಸಹಾಯ ಮಾಡುತ್ತದೆ ಒಂದು ವೇಳೆ ನೀವು ನಂತರ ಒಳನೋಟವನ್ನು ಪಡೆದುಕೊಂಡರೆ ಅಥವಾ ನೀವು ಕ್ಷೇತ್ರಕ್ಕೆ ಹೋದರೆ ಮತ್ತು ಹೇ ಒಬ್ಬ ಶಿಕ್ಷಕರು ಒಳಗೆ ನಡೆದುಕೊಂಡು ಬರುತ್ತಾರೆ ಆದರೆ ಅವರು ಬೇರೆ ವಿಷಯದ ಶಿಕ್ಷಕರು ಆಗಿದ್ದರೆನಾನು ಟಿಪ್ಪಣಿಗಳನ್ನು ಅದಲುಬದಲು ಮಾಡುತ್ತೇನೆ ಮತ್ತು ನಂತರ ನಿಮ್ಮ ಪೋಸ್ಟ್ ಇಟ್ ಟಿಪ್ಪಣಿಗಳೊಂದಿಗೆ ಅದು ಅವರ ದೃಷ್ಟಿಯಿಂದ ಅರ್ಥಪೂರ್ಣವಾಗಿರುತ್ತದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಹೌದು ನಾವು ಮತ್ತೆ ಮಾಡುತ್ತೇವೆ ಪ್ರೊಫೆಸರ್ಹೌದು ಇದನ್ನು 'ಮೊದಲು' ಎಂದು ಟ್ಯಾಗ್ ಮಾಡುವುದು ಒಳ್ಳೆಯದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ನಾವು ಇದನ್ನು ತೆಗೆದುಹಾಕುತ್ತೇವೆ ಪ್ರೊಫೆಸರ್ ಆದರೆ ಅದು ಪ್ರಾರಂಭದ ಹಂತವಾಗಿದ್ದರಿಂದ ಅದು ಇರಲಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಬರೆದಿದ್ದೀರಿ ಅದಕ್ಕೆ ಪ್ರತಿಯೊಂದನ್ನು ಒಂದೊಂದಾಗಿ ತೆಗೆಯಲು ನಾನು ಶಿಫಾರಸು ಮಾಡುತ್ತೇನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಕರು ತರಗತಿಗೆ ಪ್ರವೇಶಿಸುತ್ತಾರೆ ನಂತರ ಶಿಕ್ಷಕರ ಸೂಚನೆ ಇರುತ್ತದೆ ಅಥವಾ ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ಗಳನ್ನು ಸಂಬಂಧಿತ ಪಠ್ಯಪುಸ್ತಕಗಳನ್ನು ಅವರ ಸ್ಕೂಲ್ ಬ್ಯಾಗ್ ದಿಂದ ತೆಗೆದುಕೊಳ್ಳುತ್ತಾರೆ ಮತ್ತು ನಾವು ಗುರುತಿಸಿದ್ದು ಎರಡನೇ ಚಟುವಟಿಕೆಯಾಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಕರ ಸೂಚನೆಗಳು ಅಥವಾ ಸ್ಕೂಲ್ ಬ್ಯಾಗ್ ನಲ್ಲಿದ್ದ ಪುಸ್ತಕಗಳು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಸ್ಕೂಲ್ ಬ್ಯಾಗ್ ನಲ್ಲಿದ್ದ ಪುಸ್ತಕಗಳು ನಂತರ ಮುಂದಿನ ಹಂತವೆಂದರೆ ಶಿಕ್ಷಕರ ಸೂಚನೆ ಅಥವಾ ಬೋಧನೆಯನ್ನು ಪ್ರಾರಂಭಿಸುವುದು ಆಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಂತರ ವಿದ್ಯಾರ್ಥಿ ಟಿಪ್ಪಣಿಗಳನ್ನು ಬರೆಯುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿ ಅದನ್ನುತಿಳಿದುಕೊಳ್ಳುವುದು ಏಕೆಂದರೆ ಈ ಚಟುವಟಿಕೆಯು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಮೊದಲನೆಯದಾಗಿದೆಸರಿ ಆದ್ದರಿಂದ ವಿದ್ಯಾರ್ಥಿಯು ಅರ್ಥಮಾಡಿವುದು ಅರ್ಥಮಾಡಿಕೊಂಡಿದ್ದನ್ನು ಬರೆಯುವುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಚಟುವಟಿಕೆಯ ಮೊದಲು ಸ್ಯಾಮ್ ಏನು ಮಾಡುವನು ಆ ನಾಲ್ಕು ಹಂತಗಳಿಗೆ ನಾವು ಬಂದಿದ್ದೇವೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದ್ಭುತವಾಗಿದೆ ಸರ್ ನಾವು ಇಲ್ಲಿಯವರೆಗೆ ಸರಿಯಾದ ಹಾದಿಯಲ್ಲಿದ್ದೇವೆಯೇ ಪ್ರೊಫೆಸರ್ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಪರಿಪೂರ್ಣ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಈಗ ನಾವು ಚಟುವಟಿಕೆಯ 'ಸಮಯದಲ್ಲಿ' ನ ಟೈಮ್ಲೈನ್ಗೆ ಹೋಗಬಹುದು ಹಾಗಾದರೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವಾಗ ಸ್ಯಾಮ್ ಮಾಡುತ್ತಿರುವ ಮೊದಲ ಹೆಜ್ಜೆ ಏನು ಬಹುಶಃ ಅವನು ತನ್ನ ಪೆನ್ ನ್ನು ತೆಗೆಯುವನು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಉಪಕರಣವು ನಿಜವಾಗಿಯೂ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ನೋಟ್ಬುಕ್ ಮತ್ತು ಪೆನ್ ತೆಗೆಯುವುದು ವಿದ್ಯಾರ್ಥಿ 4 ಟಿಪ್ಪಣಿ ತೆಗೆದುಕೊಳ್ಳುವುದು ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇನ್ನೂ ಒಂದು ವಿಷಯವಿದೆ ಎಂದು ನಾನು ಭಾವಿಸುತ್ತೇನೆ ಮೊದಲನೆಯದಾಗಿ ನೀವು ಯಾವ ಪುಸ್ತಕವನ್ನು ಅಥವಾ ಪೆನ್ನು ಆರಿಸಿಕೊಳ್ಳಬೇಕುಏಕೆಂದರೆ ಸ್ಯಾಮ್ ಬಹಳಷ್ಟು ನೋಟ್ಬುಕ್ ಗಳನ್ನು ತೆಗೆದುಕೊಂಡು ಹೋಗಿರಬಹುದು ಮತ್ತು ಎಲ್ಲಾ ನೋಟ್ಬುಕ್ಗಳು ಬೇರೆ ಅನುಕ್ರಮದಲ್ಲಿರಬಹುದು ಅಥವಾ ಅದು ವಿಭಿನ್ನ ರೀತಿಯಲ್ಲಿ ವಿಷಯವಾಗಿರಬಹುದು ಆದ್ದರಿಂದ ಇದು ಗಣಿತ ವರ್ಗ ಎಂದು ಊಹಿಸಿ ಸ್ಯಾಮ್ ತನ್ನ ವಿಜ್ಞಾನ ನೋಟ್ಬುಕ್ ಅನ್ನು ಹೊರತೆಗೆದರೆ ಇದು ಯಾವ ಶಿಕ್ಷಕನಿಗೆ ಇಷ್ಟವಾಗುವುದಿಲ್ಲಾಆದ್ದರಿಂದ ನೋಟ್ಬುಕ್ ಆಯ್ಕೆ ಸಹ ಚಟುವಟಿಕೆಯಾಗುತ್ತದೆ ಶ್ಯಾಮ್ ಪಾಲ್ ಎಂಮತ್ತು ಪ್ರತಿ ವಿಷಯಕ್ಕೂ ವಿಭಿನ್ನ ನೋಟ್ಬುಕ್ ಗಳು ಇರುತ್ತವೆ ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಒಪ್ಪುತ್ತೇನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮೊದಲ ಒಂದು ಚಟುವಟಿಕೆ ಎಂದರೆ ಶಿಕ್ಷಕರ ಸೂಚನೆ ಅಥವಾ ಸ್ಕೂಲ್ ಬ್ಯಾಗ್ ನಲ್ಲಿದ್ದ ಪುಸ್ತಕಗಳನ್ನೂ ತೆಗೆಯುವುದು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಮೊದಲು ಈ ನಿರ್ದಿಷ್ಟ ತರಗತಿಗಳಲ್ಲಿ ಯಾವ ನಿರ್ದಿಷ್ಟ ನೋಟ್ಬುಕ್ ಇರಬೇಕು ಎಂಬುದನ್ನು ಅವನು ಆರಿಸಿಕೊಳ್ಳುತ್ತಾನೆ ಪ್ರೊಫೆಸರ್ಅದನ್ನು ಗಂಭೀರ ಸಮಸ್ಯೆಯೆಂದು ಪರಿಗಣಿಸಿದರೆ ಈ ಹಂತದ ಸಮಯದಲ್ಲಿ ಅವನು ತುಂಬಾ ಸಂತೋಷವಾಗಿಲ್ಲ ಎಂದು ನೀವು ಗಮನಿಸಬಹುದು ಏಕೆಂದರೆ ಅವನು ಮೊದಲು ಐದು ವಿಭಿನ್ನ ನೋಟ್ಬುಕ್ ಗಳು ಅಥವಾ ಏಳು ವಿಭಿನ್ನ ಪಠ್ಯಪುಸ್ತಕಗೊಳಗಿಂದ ಆರಿಸಿಕೊಳ್ಳುಬೇಕಾಗುತ್ತದೆ ಆದ್ದರಿಂದ ಅದು ಸಮಸ್ಯೆ ಆಗಬಹುದು ನೀವು ಬರೆದುಕೊಳ್ಳಿರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಪ್ರೊಫೆಸರ್ ನಿಜಕ್ಕೂ ನೀವು ಸತ್ಯ ಶೋಧನೆಯನ್ನು ಮಾಡುತ್ತಿದ್ದೀರಿ ಆದರೆ ನಮ್ಮ ಉದ್ದೇಶವೆಂದರೆ ಸ್ಯಾಮ್ಗೆ ಅವನ ಜೀವನದಲ್ಲಿ ಹೇಗೆ ಸಹಾಯ ಮಾಡಬಹುದು ಎಂದು ನೋಡುವುದುಆದ್ದರಿಂದ ಇದು ಒಂದು ಸ್ಥಳವಾಗಿರಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಂಪೂರ್ಣವಾಗಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಹೌದು ನಾವು ಬೇರೆ ವಿಷಯಗಳನ್ನೂ ತೆಗೆದುಕೊಳ್ಳೋಣ ಪ್ರೊಫೆಸರ್ ಹೌದು ಅದನ್ನು ಉಪ ಎಂದು ಇರಿಸೋಣ ಹೌದು ಪರಿಪೂರ್ಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮೊದಲ ಚಟುವಟಿಕೆಯು ಬಹುಶಃ ಅವನು ಪೆನ್ನು ತೆಗೆಯುವುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಬರೆಯುವ ಉಪಕರಣ ಮತ್ತು ಅದು ಪೆನ್ನು ಪುಸ್ತಕವನ್ನು ತೆಗೆಯುವುದು ಇದು ಈ 'ಸಮಯದಲ್ಲಿ' ಮೊದಲ ಹಂತವಾಗಿರುತ್ತದೆ ಈಗ ಮುಂದಿನದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಮುಂದಿನದು ಬಹುಶಃ ಅವನು ಈಗಾಗಲೇ ಬರೆಯುತ್ತಿರುವುದನ್ನು ಮುಂದುವರಿಸಬಹುದು ಅಥವಾ ತರಗತಿಯಲ್ಲಿ ಕಲಿಸಿದ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮೊದಲು ಅವನು ಬರೆದದ್ದನ್ನು ಪರಿಶೀಲಿಸಬೇಕು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ನಮ್ಮ ಕೊನೆಯ ತರಗತಿಯಲ್ಲಿ ನಾವು ಎಲ್ಲಿಯವರಿಗೆ ಕಲಿತ್ತಿದ್ದೆವು ಎಂದು ಶಿಕ್ಷಕರು ಕೇಳಬಹುದು ಆಗ ಬಹುಶಃ ಸ್ಯಾಮ್ ತನ್ನ ಹಿಂದಿನ ಪುಟಗಳಿಗೆ ಹಿಂತಿರುಗಬಹುದು ಅವನ ಹಿಂದಿನ ಅಧ್ಯಾಯದ ಟಿಪ್ಪಣಿಗಳನ್ನು ಪರಿಶೀಲಿಸಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅವರ ಹೊಸ ಟಿಪ್ಪಣಿಗಳನ್ನು ಬರೆಯಲು ಪ್ರಾರಂಭಿಸಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಮೊದಲಿನ ವರ್ಗದ ಟಿಪ್ಪಣಿಗಳ ಪರಿಶೀಲನೆ ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ನಿರ್ದಿಷ್ಟವಾದ ಟಿಪ್ಪಣಿಗಳನ್ನೂ ತಯಾರು ಮಾಡುವುದು ಚಟುವಟಿಕೆಯಾಗಿರಬಹುದು ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ತರಗತಿಗಳ ರೀಕ್ಯಾಪ್ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತೆ ರೀಕ್ಯಾಪ್ ಶಿಕ್ಷಕರ ಆಯ್ಕೆಯಾಗಿರುತ್ತದೆ ಹೌದು ಇದು ಸ್ಯಾಮ್ರ ತರಗತಿಗಳಲ್ಲಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಚಟುವಟಿಕೆಯ ಅಡಿಯಲ್ಲಿ ಬರುವುದಿಲ್ಲ ಆದ್ದರಿಂದ ಹಿಂದಿನ ಟಿಪ್ಪಣಿಗಳ ಪರಿಶೀಲನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅವನ ಪ್ರಸ್ತುತ ಪುಟ ಮುಗಿದ ನಂತರ ಹೊಸ ಪುಟವನ್ನು ಆರಿಸಿಕೊಳ್ಳುವನು ಆದ್ದರಿಂದ ಮುಂದಿನ ವಿಷಯಕ್ಕಾಗಿ ಅವನು ಹೊಸ ಪುಟವನ್ನು ಆಯ್ಕೆ ಮಾಡುತ್ತಾನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಆದ್ದರಿಂದ ಪ್ರಸ್ತುತ ಟಿಪ್ಪಣಿಗಳನ್ನೂ ಪ್ರಾರಂಭಿಸಲು ಪುಟವನ್ನು ಆಯ್ಕೆ ಮಾಡುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಮುಂದಿನ ಹೌದು ಮುಂದಿನ ಸಾಲು ಮುಂದಿನ ಟಿಪ್ಪಣಿಗಳ ಸೆಟ್ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅವರ ಮುಂದಿನ ಟಿಪ್ಪಣಿಗಳನ್ನು ಬರೆಯಲು ಪುಟವನ್ನು ಆಯ್ಕೆ ಮಾಡುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಹೊಸ ಪುಟಕ್ಕಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಿಂತಿರುಗಿಸುವನು ತನ್ನ ಹಳೆಯ ಪುಟಕ್ಕೆ ಹಿಂತಿರುಗಿಸುವುದು ಚಟುವಟಿಕೆಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಬಹುಶಃ ಶಿಕ್ಷಕರು ಕಲಿಸುವ ಅಧ್ಯಾಯವನ್ನು ಅವಲಂಬಿಸಿ ಅವನು ಲಿಖಿತ ವಿಷಯ ಅಥವಾ ರೇಖಾಚಿತ್ರವನ್ನು ತೆಗೆದುಕೊಳ್ಳುತ್ತಿರಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಚಿತ್ರಾತ್ಮಕ ವಿವರಣೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಚಿತ್ರಾತ್ಮಕ ವಿವರಣೆ ಅಥವಾ ಲಿಖಿತ ವಿಷಯ ಆಗಿರಬಹುದು ಇದು ಅಧ್ಯಾಯ ಅಥವಾ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಲಿಖಿತ ವಿಷಯ ಅಥವಾ ಚಿತ್ರಾತ್ಮಕ ನಿರೂಪಣೆಗಳು ರೇಖಾಚಿತ್ರಗಳನ್ನೂ ಬರೆದುಕೊಳ್ಳುವುದು ಪ್ರೊಫೆಸರ್ಹೌದು ಅದಕ್ಕಾಗಿ ನೀವು ಸರಳವಾದ ಪದವನ್ನು ತೆಗೆದುಕೊಳ್ಳುವಿರಾ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ನಾನು ಅದನ್ನು ನಂತರ ಸೇರಿಸಬೇಕಾಗಿತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ನಾವು ನಾಲ್ಕು ಚಟುವಟಿಕೆಗಳನ್ನು ಕಂಡುಕೊಂಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ನೀವು ಸರಿ ಒಳ್ಳೆಯದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ನಾವು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ 'ನಂತರ'ದ ಟೈಮ್ಲೈನ್ ಗೆ ಹೋಗಬಹುದು ಆದ್ದರಿಂದ ಸ್ಯಾಮ್ ತನ್ನ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದನ್ನು ಪೂರ್ಣಗೊಳಿಸಿದ ನಂತರ ಏನು ಮಾಡಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಾಮಾನ್ಯವಾಗಿ ಶಿಕ್ಷಕರಿಂದ ಸೂಚನೆಯ ಅಂತ್ಯಗೊಂಡಾಗ ಸ್ಯಾಮ್ ಟಿಪ್ಪಣಿತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು ಎಂದುಕೊಳ್ಳುತ್ತಾನೆ ಎಂದು ನಾನು ಊಹಿಸುತ್ತೇನೆ ಆದ್ದರಿಂದ ಶಿಕ್ಷಕನು ಅವನ ಅಥವಾ ಅವಳ ಸೂಚನೆಯನ್ನು ನಿಲ್ಲಿಸುತ್ತಾನೆ ಇದು ಒಂದು ಹೆಜ್ಜೆಯಾಗಿರುತ್ತದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಶಿಕ್ಷಕರ ಸೂಚನೆಯಂತೆ ನಿಲ್ಲಿಸುವುದನ್ನು ಅನುಸರಿಸಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ನಾವು ಮ್ಯಾಪ್ ಮಾಡಿದಂತೆಯೇ ಇರಬಹುದು ಎಂದು ನಾನು ಭಾವಿಸುತ್ತೇನೆ ನಾನು ಇಂದು ನನ್ನ ತರಗತಿಯನ್ನು ನಿಲ್ಲಿಸಿದ್ದೇನೆ ಎಂದು ಶಿಕ್ಷಕರ ಸೂಚನೆಯಾಗಿರಬಹುದು ಅಥವಾ ಅದು ಇಂದಿನ ಬೋಧನೆ ಪೂರ್ಣಗೊಂಡಿದೆ ಎಂದು ವಿದ್ಯಾರ್ಥಿಯ ಕಡೆಯಿಂದ ಸ್ವಯಂಚಾಲಿತ ತಿಳುವಳಿಕೆಯಾಗಿರಬಹುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಂತರ ಅವನು ಬರೆದದ್ದನ್ನು ಪರಿಶೀಲಿಸಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ಏನು ಬರೆದಿದ್ದಾನೆ ಎಂಬುದನ್ನು ಪರಿಶೀಲಿಸಿ ಅದು ಅವನು ಮಾಡುವ ಕೆಲಸವಾಗಿರಬಹುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವರು ಬಯಸಬಹುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ಚೆನ್ನಾಗಿ ಬರೆದಿದ್ದಾನೆಯೇ ಎಂದು ಅವನ ಕೈಬರಹ ನೋಡುವುದು ಅವನ ರೇಖಾಚಿತ್ರಗಳು ಚೆನ್ನಾಗಿ ಚಿತ್ರಿಸಿವೆ ಅಥವಾ ಅದನ್ನು ಸರಿ ಮಾಡಲು ಬೇರೊಬ್ಬರಿಗೆ ನೀಡಬೇಕಾಗಬಹುದೋ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಬಹುಶಃ ಬೇರೊಬ್ಬರು ಪ್ರೊಫೆಸರ್ಸ್ವಅನುಭವದಿಂದ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೆಚ್ಚು ಈ ತರಹ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ನಾವು ಅದನ್ನು ಚಟುವಟಿಕೆಯಾಗಿ ಇರಿಸಿಕೊಳ್ಳುವ ಸಾಧ್ಯತೆಯಿದೆ ನಾವು ನೋಡೋಣ ಪ್ರೊಫೆಸರ್ನಿಜವಾದ ಗ್ರಾಹಕರೊಂದಿಗೆ ನೀವು ಈ ಹಂತವನ್ನು ಮಾರುಕಟ್ಟೆಯೊಂದಿಗೆ ಪರಿಶೀಲಿಸಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ನಿಮ್ಮ ಸ್ವಂತ ಅನುಭವದಿಂದ ಇದನ್ನು ಮೊದಲು ದಾಖಲಿಸೋಣ ಏಕೆಂದರೆ ಮೊದಲ ಹೆಜ್ಜೆಯೇ ಸ್ವಂತ ಅನುಭವದಿಂದ ಮತ್ತು ನೀವು ಗಮನಿಸಿದ ವಿಷಯದಿಂದ ದಾಖಲಿಸುತ್ತಾರೆ ಮುಂದಿನದು ನಿಮ್ಮ ಗುರಿ ವಿಭಾಗದೊಂದಿಗೆ ಮಾರುಕಟ್ಟೆಗೆ ಹೋಗುವುದು ಮತ್ತು ಅವರು ನಿಜವಾಗಿ ಏನು ಮಾಡುತ್ತಾರೆ ಎಂಬುದನ್ನು ನೋಡಿ ಮತ್ತು ನಂತರ ಈ ವಿಷಯಗಳು ಬದಲಾಗಬಹುದು ನೀವು ಕೆಲವು ವಿಷಯಗಳನ್ನು ಕೂಡ ಸೇರಿಸಬಹುದು ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಸರಿ ಸರ್ ಬಹುಶಃ ಅವರ ಟಿಪ್ಪಣಿಗಳನ್ನು ಎಲ್ಲರೊಂದಿಗೆ ಪರಿಶೀಲಿಸುವುದು ನಿರ್ದಿಷ್ಟ ವರ್ಗದಿಂದ ಅವರ ಟಿಪ್ಪಣಿಗಳನ್ನು ಕ್ರಾಸ್ ಚೆಕಿಂಗ್ ಮಾಡುವುದು ಶ್ಯಾಮ್ ಪಾಲ್ ಎಂಪ್ರಮುಖ ಅಂಶಗಳಿಗೆ ಅಡಿಗೆರೆ ಹಾಕು ಅಥವಾ ಗುರುತಿಸಬೇಕು ಎಂದು ಅವನು ಭಾವಿಸಿದರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅದು ಆಗಬಹುದು ಮತ್ತೆ ಎಲ್ಲವೂ ಇದರ ಅಡಿಯಲ್ಲಿ ಬರುತ್ತದೆ ಹೌದು ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಇದು ಹಂತ 2 ಆಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ತದನಂತರ ನಾವು ಊಹಿಸುತ್ತೇವೆ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅವನು ವಸ್ತುಗಳನ್ನು ತನ್ನ ಚೀಲದಲ್ಲಿ ಇಡಬಹುದು ಅಥವಾ ಅವನು ಆ ಟಿಪ್ಪಣಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬಹುದು ಎರಡು ಪರಿಣಾಮಗಳಿವೆ ಎಂದು ನಾನು ಭಾವಿಸುತ್ತೇನೆ ಉದಾಹರಣೆಗೆ ನಾನು ನಿಧಾನ ಬರಹಗಾರನೆಂದು ಊಹಿಸಿ ಯಾರಾದರೂ ವೇಗದ ಬರಹಗಾರ ವಿಷಯಗಳನ್ನು ವೇಗವಾಗಿ ಪೂರ್ಣಗೊಳಿಸುತ್ತಾನೆ ನಾನು ಕೆಲವು ವಿಷಯಗಳನ್ನು ಬಿಟ್ಟುಬಿಡಬಹುದು ಸರಿ ಹಾಗಾಗಿ ನಾನು ಬರೆಯಬೇಕಾಗಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಆದ್ದರಿಂದ ಅವನು ವೇಗವಾಗಿ ಬರೆಯುವವನಿದ್ದರೆ ಅವನು ಬರೆದದ್ದನ್ನು ಹಂಚಿಕೊಳ್ಳಬಹುದು ಮತ್ತು ಬರೆದವನಲ್ಲದಿದ್ದರೆ ಅವನು ಪರೀಕ್ಷಿಸಲು ಬಯಸಿದರೆ ಅದು ಒಂದು ಆಯ್ಕೆಯಾಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ಟಿಪ್ಪಣಿಗಳನ್ನೂ ಹಂಚಿಕೊಳ್ಳಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾವು ಅದನ್ನು ಎರಡು ಪರ್ಯಾಯ ಚಟುವಟಿಕೆಗಳಾಗಿ ಇರಿಸಬಹುದು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ನೀವು ಅದನ್ನು ಏಕೆ ಫೋರ್ಕ್ ಮಾಡಬಾರದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಟಿಪ್ಪಣಿಗಳನ್ನು ಹಂಚಿಕೊಳ್ಳಿ ಅಥವಾ ಇಲ್ಲೊವೋ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಿರ್ದಿಷ್ಟ ನೋಟ್ಬುಕ್ ಅನ್ನು ಮುಚ್ಚಿ ಮತ್ತು ಅದನ್ನು ಸ್ಕೂಲ್ ಬ್ಯಾಗ್ ನಲ್ಲಿ ಇರಿಸಿ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಇದಲ್ಲದೆ ಶಿಕ್ಷಕರು ವರ್ಗ ನೀಡಿರುವ ಮೌಲ್ಯಮಾಪನಗಳು ಪೋಸ್ಟ್ ಚಟುವಟಿಕೆಯಾಗಿರಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅದು ಚಟುವಟಿಕೆಯನ್ನು ಬದಲಾಯಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದು ಬಹುಶಃ ಅವನಿಗೆ ತುಂಬಾ ವೈಯಕ್ತಿಕವಾಗಿದೆ ಪ್ರೊಫೆಸರ್ಮೌಲ್ಯಮಾಪನ ಮಾಡದ ಪರಿಸ್ಥಿತಿಯಲ್ಲಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ಸರಿ ಒಳ್ಳೆಯದು ಏಕೆಂದರೆ ಸನ್ನಿವೇಶವು ಬದಲಾಗುತ್ತದೆ ಮತ್ತು ಚಟುವಟಿಕೆಯ ಆಧಾರದ ಮೇಲೆ ಯಾವ ಹಂತಗಳು ಬದಲಾಗುತ್ತವೆ ಆದ್ದರಿಂದ ಇದು ಸಲಹೆ ಇರುತ್ತದೆನೀವು ಅದನ್ನು ಗಮನಿಸಿದಂತೆ ಯಾವುದೇ ಪರಿಹಾರಗಳಿಲ್ಲದೆ ನಾವು ಅದನ್ನು ಮಾಡಿದ್ದೇವೆ ನಿಮ್ಮ ವಿದ್ಯಾರ್ಥಿಯ ಸ್ಯಾಮ್ನ ಭಾವನಾತ್ಮಕ ಸ್ಥಿತಿಯನ್ನು ಪತ್ತೆಹಚ್ಚುವುದು ಮುಖ್ಯವಾದ ಒಂದು ಕೊನೆಯ ಹಂತವಾಗಿದೆ ಅವನು ಸಂತೋಷವಾಗಿರುವ ಸಂದರ್ಭಗಳಿವೆ ವಾಹ್ ಇದು ಅದ್ಭುತವಾಗಿದೆ ಸರಿ ನಾನು ಇದನ್ನು ಮಾಡಬಲ್ಲೆ ಮತ್ತು ಅವನು ಸಂತೋಷವಾಗಿರದ ಸಂದರ್ಭಗಳಿವೆ ಎಂದರೆ ದುಃಖದ ಸಂದರ್ಭ ಮತ್ತು ಮೂರನೆಯದು ಅಲ್ಲಿ ಯಾವುದೇ ಭಾವನೆ ಇಲ್ಲದ ಸಂದರ್ಭ ನನಗೆ ನಾನು ತರಗತಿಯಲ್ಲಿ ನೀಡಿದ ಉದಾಹರಣೆ ಬಹುಶಃ ಬಸ್ನಿಂದ ಇಳಿಯುವಿದರಿಂದ ಆಗಿದೆ ಕೆಳಗಿಳಿಯುವುದಕ್ಕೆ ಸಂಬಂಧಿಸಿದ ಯಾವುದೇ ಭಾವನೆ ಇಲ್ಲ ಆದ್ದರಿಂದ ಇಲ್ಲಿ ನೀವು ನಿಮ್ಮ ಸ್ವಂತ ಅವಲೋಕನಗಳಿಂದ ಅಥವಾ ನಿಮ್ಮ ಸ್ವಂತ ವೈಯಕ್ತಿಕ ಅನುಭವದಿಂದಲೂ ನೋಡಬಹುದು ನೀವು ವಾಹ್ ಅನ್ನುವುದರಿಂದ ಪ್ರಾರಂಭಿಸುವ ಸ್ಥಳಗಳಿವೆ ಇದು ಅದ್ಭುತವಾಗಿದೆ ಇದು ಒಳ್ಳೆಯದು ಆದರೆ ಈಗ ನಾನು ಸಂತೋಷವಾಗಿರುವ ವಿಷಯವಲ್ಲ ಸರಿ ಆದ್ದರಿಂದ ಅದು ನಗು ಅಥವಾ ದುಃಖದ ಮುಖದಂತಹ ಸರಳವಾದ ಸಂಗತಿಯೊಂದಿಗೆ ನೀವು ಗುರುತಿಸಬಹುದಾದ ಸಂಗತಿಯಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ತರಗತಿಗೆ ಶಿಕ್ಷಕರು ಬಹುಶಃ ನಗುವಿನೊಂದಿಗೆ ಪ್ರವೇಶಿಸುತ್ತಾರೆ ಪ್ರೊಫೆಸರ್ಕ್ಷಮಿಸಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾವು ತೆಗೆದುಕೊಳ್ಳೋಣ ಸ್ಯಾಮ್ ಬರವಣಿಗೆಯನ್ನು ಇಷ್ಟಪಡುತ್ತಾರೆ ಎಂದು ಪರಿಗಣಿಸಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಬರೆಯಲು ಇಷ್ಟಪಡುತ್ತಾರೆ ಮತ್ತು ತರಗತಿಯಲ್ಲಿರಲು ಮತ್ತು ಕಲಿಯಲು ಇಷ್ಟಪಡುತ್ತಾರೆ ಹೌದು ಹೌದು ಆದ್ದರಿಂದ ಅದು ಆದರ್ಶ ಪರಿಸ್ಥಿತಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ನಾವು ನಕ್ಷೆ ಮಾಡಲು ಬಯಸುವ ಆದರ್ಶ ಪರಿಸ್ಥಿತಿ ಆದ್ದರಿಂದ ಶಿಕ್ಷಕರು ಪ್ರವೇಶಿಸಿದಾಗ ನಮಗೆ ಸಂತೋಷದ ನಗುವನ್ನು ನೀಡೋಣ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ಸಂತೋಷವಾಗಿರುವ ಸ್ಯಾಮ್ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅದು ಅದ್ಭುತವಾಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಂತರ ಸ್ಕೂಲ್ ಬ್ಯಾಗ್ ನಲ್ಲಿದ್ದ ಪುಸ್ತಕಗಳನ್ನೂ ತೆಗೆಯುವ ಶಿಕ್ಷಕರ ಸೂಚನೆಯು ಬಹುಶಃ ಬಿಡುವಿನ ವರ್ಗವಾಗುವುದಿಲ್ಲ ಎಂದು ಅವನು ತಿಳಿದುಕೊಳ್ಳುತ್ತಾನೆ ಹೌದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಆದ್ದರಿಂದ ಅದು ಅಲ್ಲಿ ದುಃಖದ ಇಮೋಜಿ ಯಾಗಿರಬಹುದು ಶ್ಯಾಮ್ ಪಾಲ್ ಎಂ ಅವರು ಬಹಳಷ್ಟು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತಿರಬಹುದು ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಮಧ್ಯಮ ಇಮೋಜಿ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವನು ತನ್ನ ಎಲ್ಲಾ ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳ ಪಟ್ಟಿಯನ್ನು ನೋಡಬೇಕುಈ ನಿರ್ದಿಷ್ಟ ಶಿಕ್ಷಕರ ಪುಸ್ತಕ ನೋಟ್ಬುಕ್ ಎಲ್ಲಿದೆ ಎಂದು ಕಂಡುಹಿಡಿಯುವುದು ಅದನ್ನು ಹೊರತೆಗೆಯುವುದು ಸಂಬಂಧಿತ ಪುಟಕ್ಕೆ ಬರುವುದು ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಇಲ್ಲ ಆದ್ದರಿಂದ ಸ್ಯಾಮ್ ಈ ರೀತಿ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಸ್ಯಾಮ್ ಆಗಲು ಸಾಧ್ಯವಿಲ್ಲ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇದೆಲ್ಲವನ್ನೂ ಮಾಡುವುದರಿಂದ ಸ್ಯಾಮ್ ಸಂತೋಷವಾಗುವುದಿಲ್ಲ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಏತನ್ಮಧ್ಯೆ ಶಿಕ್ಷಕನು ಮುಖ್ಯವಾದದ್ದನ್ನು ಹೇಳುತ್ತಿರಬಹುದು ಮತ್ತು ಅವರು ಏನು ಹೇಳುತ್ತಿದ್ದಾರೆಂದು ಅವನ ಸಂಪೂರ್ಣ ಗಮನವನ್ನು ನೀಡಲು ಅವನಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸ್ಯಾಮ್ ಗೊಂದಲಗೊಳ್ಳಬಹುದು ಅಥವಾ ಸ್ಯಾಮ್ ಸಂತೋಷವಾಗಿಲ್ಲ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಅಥವಾ ಗೊಂದಲಕ್ಕೊಳಗಾದ ಸ್ಯಾಮ್ ಪ್ರೊಫೆಸರ್ಸರಿ ಆದ್ದರಿಂದ ನೀವು ಆಶ್ಚರ್ಯಸೂಚಕ ಮತ್ತು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದೀರಿ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ನಂತರ ಶಿಕ್ಷಕರು ಬೋಧಿಸಲು ಪ್ರಾರಂಭಿಸುತ್ತಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ಬಹುಮಟ್ಟಿಗೆ ಸಾಮಾನ್ಯ ವಿಷಯ ಎಂದು ನಾನು ಭಾವಿಸುತ್ತೇನೆ ಹೌದು ನೇರ ಮುಖ ಪ್ರೊಫೆಸರ್ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಂತರ ಗಮನಿಸಬೇಕಾದ ವಿಷಯವನ್ನು ವಿದ್ಯಾರ್ಥಿ ಗ್ರಹಿಸುತ್ತಾನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಇದು ಕಾರ್ಯಗತಗೊಳಿಸಲು ಕಷ್ಟಕರವಾದ ಚಟುವಟಿಕೆಯಾಗಿರಬಹುದು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾವು ಸ್ಯಾಮ್ ಅನ್ನು ಪರಿಗಣಿಸಿದ್ದರಿಂದ ಅದನ್ನು ಸಂತೋಷದ ಮುಖವನ್ನಾಗಿ ಮಾಡೋಣ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈಗ ಅದು ಚಟುವಟಿಕೆಯ 'ಮೊದಲು' ಹಂತಗಳ ಭಾವನೆಯಾಗಿದೆ ಈಗ ನಾವು 'ಸಮಯದಲ್ಲಿ' ಭಾಗಕ್ಕೆ ಹೋಗೋಣ ಅವರ ಪೆನ್ನು ತೆಗೆದು ಮತ್ತು ಬರೆಯಲು ಅವರ ಪುಸ್ತಕವನ್ನು ತೆಗೆಯುವದು ಇದು ತುಂಬಾ ಬ್ಲಾಂಡ್ ಎಂದು ನಾನು ಭಾವಿಸುತ್ತೇನೆ ಯಾವುದೇ ಭಾವನೆ ಇಲ್ಲ ಹಿಂದಿನ ಟಿಪ್ಪಣಿಗಳ ಪರಿಶೀಲಿಸುವುದರಲ್ಲಿ ಸ್ಯಾಮ್ ಬಹುಶಃ ಕುತೂಹಲಕಾರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಶಿಕ್ಷಕನನ್ನು ನಿಖರವಾಗಿ ಹೋಗಬೇಕೆಂದು ಕೇಳಿದ ಸ್ಥಳಕ್ಕೆ ಹೋಗುವುದು ಅಥವಾ ಅವನು ಬಯಸಿದ ಸ್ಥಳಕ್ಕೆ ಹೋಗಲು ಅವನಿಗೆ ಮತ್ತೆ ತೊಂದರೆಯಾಗಬಹುದು ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಆ ಸಂದರ್ಭದಲ್ಲಿ ಅಷ್ಟು ಸಂತೋಷವಾಗಿಲ್ಲ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವರ ಮುಂದಿನ ಟಿಪ್ಪಣಿಗಳನ್ನು ಬರೆಯಲು ಪುಟವನ್ನು ಆರಿಸುವುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಾಕಷ್ಟು ನೇರಯಾಗಿದೆ ಸರಿ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಭಾವನೆ ಇಲ್ಲ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿಷಯವನ್ನು ಬರೆಯುವುದು ಅಥವಾ ರೇಖಾಚಿತ್ರಗಳನ್ನು ಬರೆಯುವುದು ಇದು ಅವರು ಸಂತೋಷವಾಗಿರಬೇಕಾದ ಚಟುವಟಿಕೆಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಅವರು ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ನಾವು ಪರಿಗಣಿಸಿದ ಸಂಪೂರ್ಣ ಚಟುವಟಿಕೆಯಾಗಿದೆ ಆದ್ದರಿಂದ ಅದು ಮುಖ್ಯ ಭಾಗವಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ಅವನು ಆ ರೀತಿಯ ವ್ಯಕ್ತಿತ್ವ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಅದು ಚಟುವಟಿಕೆಯ 'ಸಮಯದಲ್ಲಿ' ನ ಭಾವನೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಲು ಶಿಕ್ಷಕರ ಸೂಚನೆಯು ಚಟುವಟಿಕೆಯ ನಂತರದ ಭಾವನೆ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಅವನು ತುಂಬಾ ಸಂತೋಷವಾಗಿರುತ್ತಾನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಇಲ್ಲ ಏಕೆಂದರೆ ಅವಳು ತರಗತಿಗೆ ಪ್ರವೇಶಿಸಿದಾಗ ಅವನು ಸಂತೋಷವಾಗಿರುತ್ತಾನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಬಹುಶಃ ಅವನು ಹೆಚ್ಚು ರೇಖಾಚಿತ್ರಗಳನ್ನು ಮತ್ತು ಹೆಚ್ಚು ಬರೆಯಲು ಬಯಸುತ್ತಾನೆನಾವು ಬರೆಯಲು ಬಯಸುವ ಆದರ್ಶ ವಿದ್ಯಾರ್ಥಿಯನ್ನು ಪರಿಗಣಿಸುತ್ತಿದ್ದೇವೆ ಸುಪ್ರತಿವ್ ದಾಸ್ ಸಿಟಿಒ ನೋಯಿನ್ ಎಲೆಕ್ಟ್ರಾನಿಕ್ಸ್ಸರಿ ಆದ್ದರಿಂದ ಅವನು ಸಂತೋಷವಾಗಿರುತ್ತಾನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇಲ್ಲ ಅವನು ದುಃಖಿತನಾಗುತ್ತಾನೆ ಹೌದು ದುಃಖತನಾಗುತ್ತಾನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇನ್ನು ಬರೆಯಲು ಸಾಧ್ಯವಿಲ್ಲ ಈಗ ನಿರ್ದಿಷ್ಟವಾದ ಅವನ ಟಿಪ್ಪಣಿಗಳನ್ನು ಅಡ್ಡ ಪರಿಶೀಲಿಸಲಾಗುತ್ತಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅದು ಬಹಳ ಯಥಾರ್ಥವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವೈಯಕ್ತಿಕ ಚಟುವಟಿಕೆ ಆದ್ದರಿಂದ ಹೌದು ಯಥಾರ್ಥವಾಗಿರುತ್ತದೆ ನಂತರ ಟಿಪ್ಪಣಿಗಳನ್ನು ಹಂಚಿಕೊಳ್ಳಿ ಅಥವಾ ನಿರ್ದಿಷ್ಟವಾಗಿ ಮುಚ್ಚಿ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವುದು ಸಂತೋಷದ ವಿಷಯ ಎಂದು ನಾನು ಭಾವಿಸುತ್ತೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಂತೋಷವಾಗಿದೆ ಖಂಡಿತವಾಗಿಯೂ ಅವನು ತನ್ನ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವಾಗ ಸಂತೋಷವಾಗಿರುತ್ತಾನೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಹೌದು ಮತ್ತೆ ಸ್ಯಾಮ್ಗೆ ಸಂತೋಷವಾಗಿದೆ ಪ್ರೊಫೆಸರ್ಸರಿ ತುಂಬಾ ಒಳ್ಳೆಯದು ಇದು ತುಂಬಾ ಒಳ್ಳೆಯದು ಆದ್ದರಿಂದ ಇಲ್ಲಿಂದ ಎರಡು ವಿಷಯಗಳು ನಾನು ಹೇಳಿದಂತೆ ನೀವು ಮಾರುಕಟ್ಟೆಗೆ ಹೋದಾಗ ನಿಮ್ಮ ಸ್ವಂತ ಅನುಭವದಿಂದ ಮತ್ತು ನೀವು ನೋಡಿದ ಸಂಗತಿಗಳಿಂದ ನೀವು ಕಲ್ಪಿಸಿಕೊಂಡಿದ್ದಂತೆ ಹಂತಗಳು ಒಂದೇ ಆಗಿದೆಯೆ ಎಂದು ನೀವು ಖಚಿತಪಡಿಸಬಹುದು ಎರಡನೆಯ ಮಾಡಬೇಕಾದ ನೀವು ಮಾಡಿದ ಭಾವನಾತ್ಮಕ ಮ್ಯಾಪಿಂಗ್ ಅದನ್ನು ಕೆಲವೊಮ್ಮೆ ಪರಾನುಭೂತಿ ನಕ್ಷೆ ಎಂದು ಕರೆಯಲಾಗುತ್ತದೆ ಮತ್ತು ಜನರು ಅನುಭೂತಿ ನಕ್ಷೆಯನ್ನು ಮಾಡುತ್ತಾರೆಯೇ ಎಂದು ದೃಡಿಕರಿಸುವುದುನಾವು ತುಂಬಾ ಸರಳವಾದದನ್ನು ಮಾಡಲಿದ್ದೇವೆ ಅವರು ನಿಜವಾಗಿಯೂ ಸಂತೋಷವಾಗಿದ್ದಾರೆಯೇ ಎಂದು ಪರಿಶೀಲಿಸುವುದು ನನ್ನ ಪ್ರಕಾರ ನೀವು ಆದರ್ಶ ವಿದ್ಯಾರ್ಥಿಯನ್ನು ತೆಗೆದುಕೊಂಡಿದ್ದೀರಿ ಖಂಡಿತವಾಗಿಯೂ ನೀವು ಆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು ಆ ಆದರ್ಶ ವಿದ್ಯಾರ್ಥಿಗಳಿಗಾಗಿ ನೀವು ನಿಮ್ಮ ಶಿಕ್ಷಕರನ್ನು ಕೇಳಬಹುದು ಮತ್ತು ಆ ಆದರ್ಶ ವಿದ್ಯಾರ್ಥಿಗಳನ್ನು ಪಡೆಯಬಹುದು ಮತ್ತು ನಂತರ ಅದು ನಿಜವಾಗಿದೆಯೇ ಎಂದು ನೋಡಿ ಅವುಗಳನ್ನು ಗಮನಿಸಿ ಅವರನ್ನು ಕೇಳಬೇಡಿ ಆದ್ದರಿಂದ ಇದು ನಿಮಗೆ ನನ್ನ ಸಲಹೆ ಕೇಳಬೇಡಿ ಎಂದು ಗಮನಿಸಿ ಏಕೆಂದರೆ ನೀವು ಕೇಳಲು ಬಯಸುವದನ್ನು ಅವರು ನಿಮಗೆ ಹೇಳಬಹುದು ಆದರೆ ವಾಸ್ತವದಲ್ಲಿ ಅವರು ಇದಕ್ಕೆ ವಿರುದ್ಧವಾಗಿರಬಹುದು ಆದ್ದರಿಂದ ಅದು ನೀವು ಮೈದಾನದಲ್ಲಿ ಮಾಡಬೇಕಾದ ವಿಷಯ ಅದು ನಿಮ್ಮ ಕ್ಷೇತ್ರ ಚಟುವಟಿಕೆಯಲ್ಲಿ ಎರಡು ವಿಷಯಗಳನ್ನೂ ನೀವು ಗಮನಿಸಬೇಕಾಗಿದೆ ಅದ್ಭುತವಾಗಿದೆ ಇದು ತುಂಬಾ ಚೆನ್ನಾಗಿದೆ ನೀವು ಇನ್ನೂ ಒಂದು ವ್ಯಕ್ತಿತ್ವವನ್ನು ವಿವರವಾಗಿ ಹೇಳಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದು ನಮ್ಮ ಚರ್ಚೆಯಾಗಿತ್ತು ನಾವು ಇನ್ನೊಬ್ಬರಿಗಾಗಿ ಮತ್ತೆ ಜೋಡಿಸುತ್ತೇವೆಆದ್ದರಿಂದ ನಾವು ಡೆಸ್ಕ್ ಅನ್ನು ತೆರವುಗೊಳಿಸಲಿದ್ದೇವೆ ನಾವು ಏನು ಮಾಡಿದ್ದೇವೆಂದು ನಾವು ನಿಮಗೆ ತೋರಿಸುತ್ತೇವೆ ಮತ್ತು ನಂತರ ಮತ್ತೆ ಜೋಡಿಸಬಹುದು ಮತ್ತು ನಾವು ಎರಡನೇ ವ್ಯಕ್ತಿತ್ವವನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಈ ಸಂದರ್ಭದಲ್ಲಿ ಅದು ಮುಖ್ಯವಾದುದು ಏಕೆಂದರೆ ಟಿಪ್ಪಣಿಗಳನ್ನು ಬರೆಯುವ ಪ್ರಯಾಣ ಮತ್ತು ಟಿಪ್ಪಣಿಗಳೊಂದಿಗೆ ಇಲ್ಲಿ ಕೊನೆಗೊಳ್ಳುವುದಿಲ್ಲ ಅದಕ್ಕಾಗಿಯೇ ನಾವು ಎರಡನೆಯದನ್ನು ತೆಗೆದುಕೊಳ್ಳಲ್ಲಿದ್ದೇವೆ ಒಂದು ವೇಳೆ ಅದು ನಿಮ್ಮ ಸನ್ನಿವೇಶದಲ್ಲಿದ್ದರೆ ಇದು ನಿಮಗೆ ಬೇಕಾಗಿರುವುದು ಕೇವಲ ಒಂದು ನಾನು ಶ್ರೀಮತಿ ಅವ್ನಿಯವರ ಮನೆಯಿಂದ ಕಚೇರಿಗೆ ಪ್ರಯಾಣಿಸುವುದು ನಾನು ಟ್ರ್ಯಾಕ್ ಮಾಡಿದ ಹಾಗೆ ನೀವು ಕೇವಲ ಒಂದರಲ್ಲಿ ನಿಲ್ಲಿಸಬಹುದು ಆದರೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದನ್ನು ಮಾಡಲಿದ್ದೇವೆ ಆದ್ದರಿಂದ ಟ್ಯೂನ್ ಮಾಡಿ ಮುಂದಿನದನ್ನು ನಾವು ನಿಮಗೆ ತೋರಿಸಲಿದ್ದೇವೆ